Hello and welcome to this lecture in the course for Secure Systems Engineering In the previous lectures we have been looking at cache timing attacks we had looked at the cache covert channel first and then in the later video we had looked at the Flush Reload attack In this lecture we will be looking at another cache timing attack known as cache collision attacks ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಕ್ಯಾಶ್ ಟೈಮಿಂಗ್ ಅಟ್ಯಾಕ್ ಗಳನ್ನು ನೋಡುತ್ತಿದ್ದೇವೆ ನಾವು ಮೊದಲು ಕ್ಯಾಶ್ ಕವರ್ಟ್ ಚಾನಲ್ ಅನ್ನು ನೋಡಿದ್ದೇವೆ ಮತ್ತು ನಂತರದ ವೀಡಿಯೊ ದಲ್ಲಿ ನಾವು ಫ್ಲಶ್ ರೀಲೋಡ್ ದಾಳಿಯನ್ನು ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಕ್ಯಾಶ್ ಕೊಲಿಷನ್ ದಾಳಿ ಎಂದು ಕರೆಯಲ್ಪಡುವ ಮತ್ತೊಂದು ಕ್ಯಾಶ್ ಟೈಮಿಂಗ್ ದಾಳಿಯನ್ನು ನೋಡುತ್ತೇವೆ So essentially there are two types of cache collision attacks they are external cache collision attacks and internal cache collision attacks So external cache collision attacks are popularly known as prime and probe attacks while internal collision attacks are known as time driven attacks so in this lecture we will first start with a prime and probe attack and then we will look at time driven attack ಆದ್ದರಿಂದ ಮೂಲಭೂತವಾಗಿ ಎರಡು ರೀತಿಯ ಕ್ಯಾಶ್ ಕೊಲಿಷನ್ ದಾಳಿಗಳಿವೆ ಅವುಗಳು ಬಾಹ್ಯ ಕ್ಯಾಶ್ ಕೊಲಿಷನ್ ದಾಳಿಗಳು ಮತ್ತು ಆಂತರಿಕ ಕ್ಯಾಶ್ ಕೊಲಿಷನ್ ದಾಳಿಗಳು ಆದ್ದರಿಂದ ಬಾಹ್ಯ ಕ್ಯಾಶ್ ಕೊಲಿಷನ್ ದಾಳಿಗಳನ್ನು ಪ್ರೈಮ್ ಮತ್ತು ಪ್ರೋಬ್ ಅಟ್ಯಾಕ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಆದರೆ ಆಂತರಿಕ ಕೊಲಿಷನ್ ದಾಳಿಯನ್ನು ಸಮಯ ಚಾಲಿತ ದಾಳಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಮೊದಲು ಪ್ರೈಮ್ ಮತ್ತು ಪ್ರೋಬ್ ಅಟ್ಯಾಕ್ ಯೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ನಂತರ ನಾವು ಸಮಯ ಚಾಲಿತ ದಾಳಿಯನ್ನು ನೋಡುತ್ತೇವೆ In a prime and probe attack the scenario we are considering is either this or this or we have a victim process running in a particular core and a spy process running in another processor core the both the victim and spy are sharing the same cache memory So in this particular example we have the last level cache memory shared between the victim process and the spy process ಪ್ರೈಮ್ ಮತ್ತು ಪ್ರೋಬ್ ಅಟ್ಯಾಕ್ ನಲ್ಲಿ ನಾವು ಪರಿಗಣಿಸುತ್ತಿರುವ ಸನ್ನಿವೇಶವು ಇದು ಅಥವಾ ಇದು ಅಥವಾ ನಾವು ಒಂದು ನಿರ್ದಿಷ್ಟ ಕೋರ್ ನಲ್ಲಿ ವಿಕ್ಟಿಮ್ ಪ್ರಕ್ರಿಯೆಯನ್ನು ನಡೆಸುತ್ತೇವೆ ಮತ್ತು ಇನ್ನೊಂದು ಪ್ರೊಸೆಸರ್ ಕೋರ್ ನಲ್ಲಿ ನಡೆಯುವ ಗೂಢಚಾರ ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ವಿಕ್ಟಿಮ್ ಮತ್ತು ಸ್ಪೈ ಇಬ್ಬರೂ ಒಂದೇ ಕ್ಯಾಶ್ ಮೆಮೊರಿ ಯನ್ನು ಹಂಚಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ನಾವು ವಿಕ್ಟಿಮ್ ಪ್ರಕ್ರಿಯೆ ಮತ್ತು ಸ್ಪೈ ಪ್ರಕ್ರಿಯೆಯ ನಡುವೆ ಹಂಚಿಕೊಂಡ ಕೊನೆಯ ಹಂತದ ಕ್ಯಾಶ್ ಮೆಮೊರಿ ಯನ್ನು ಹೊಂದಿದ್ದೇವೆ In this setup on the other hand we have both the victim and the spy running on the same processor core the assumption over here is that this particular processor core is a symmetrically multi threaded processor core or in other words when using the Intel's nomenclature this processor core is a hyper threaded processor core So given this particular scenario we have the victim and the spy running simultaneously and sharing the common L1 cache memory ಮತ್ತೊಂದೆಡೆ ಈ ಸೆಟಪ್ ನಲ್ಲಿ ನಾವು ವಿಕ್ಟಿಮ್ ಮತ್ತು ಸ್ಪೈ ಎರಡನ್ನೂ ಒಂದೇ ಪ್ರೊಸೆಸರ್ ಕೋರ್ ನಲ್ಲಿ ಚಾಲನೆ ಮಾಡುತ್ತಿದ್ದೇವೆ ಈ ನಿರ್ದಿಷ್ಟ ಪ್ರೊಸೆಸರ್ ಕೋರ್ ಸಮ್ಮಿತೀಯವಾಗಿ ಮಲ್ಟಿ ಥ್ರೆಡ್ ಪ್ರೊಸೆಸರ್ ಕೋರ್ ಆಗಿದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇಂಟೆಲ್ನ ನಾಮಕರಣವನ್ನು ಬಳಸುವಾಗ ಇದು ಪ್ರೊಸೆಸರ್ ಕೋರ್ ಹೈಪರ್ ಥ್ರೆಡ್ ಪ್ರೊಸೆಸರ್ ಕೋರ್ ಆಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ ವಿಕ್ಟಿಮ್ ಮತ್ತು ಸ್ಪೈ ಏಕಕಾಲದಲ್ಲಿ ಚಾಲನೆಯಲ್ಲಿದೆ ಮತ್ತು ಸಾಮಾನ್ಯ ಎಲ್1 ಕ್ಯಾಶ್ ಮೆಮೊರಿ ಯನ್ನು ಹಂಚಿಕೊಳ್ಳುತ್ತವೆ As we have seen before the cache memories could be very abstractly represented by this particular figure So over here we have rows corresponding to each set in that particular cache memory so here for example we have N cache sets going from set 0 to set N and each set has 4 ways way 0 to way 3 so depending on the address that is accessed by the victim or the spy process so one particular cache line in a particular set is used to store the victim and the spy data ನಾವು ಮೊದಲು ನೋಡಿದಂತೆ ಕ್ಯಾಶ್ ಮೆಮೊರಿ ಗಳನ್ನು ಈ ನಿರ್ದಿಷ್ಟ ವ್ಯಕ್ತಿಯಿಂದ ಬಹಳ ಅಮೂರ್ತವಾಗಿ ಪ್ರತಿನಿಧಿಸಬಹುದು ಆದ್ದರಿಂದ ಇಲ್ಲಿ ನಾವು ನಿರ್ದಿಷ್ಟ ಕ್ಯಾಶ್ ಮೆಮೊರಿ ಯಲ್ಲಿ ಪ್ರತಿ ಸೆಟ್ ಗೆ ಅನುಗುಣವಾದ ಸಾಲುಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಉದಾಹರಣೆಗೆ ನಾವು ಸೆಟ್ 0 ರಿಂದ ಎನ್ ಸೆಟ್ ಗೆ ಹೋಗುವ ಎನ್ ಕ್ಯಾಶ್ ಸೆಟ್ ಗಳನ್ನು ಹೊಂದಿದ್ದೇವೆ ಮತ್ತು ಪ್ರತಿ ಸೆಟ್ ನಲ್ಲಿ 4 ಮಾರ್ಗಗಳಿವೆ ರೀತಿಯಲ್ಲಿ 0 ರಿಂದ ಮಾರ್ಗ 3 ಆದ್ದರಿಂದ ವಿಳಾಸವನ್ನು ಅವಲಂಬಿಸಿ ವಿಕ್ಟಿಮ್ ಅಥವಾ ಸ್ಪೈ ಪ್ರಕ್ರಿಯೆಯಿಂದ ಅದನ್ನು ಪ್ರವೇಶಿಸಲಾಗುತ್ತದೆ ಆದ್ದರಿಂದ ವಿಕ್ಟಿಮ್ ಮತ್ತು ಸ್ಪೈ ಡೇಟಾವನ್ನು ಸಂಗ್ರಹಿಸಲು ನಿರ್ದಿಷ್ಟ ಸೆಟ್ ನಲ್ಲಿ ಒಂದು ನಿರ್ದಿಷ್ಟ ಕ್ಯಾಶ್ ಲೈನ್ ಅನ್ನು ಬಳಸಲಾಗುತ್ತದೆ Now what we will see in this lecture is that in a prime and probe attack in a situation such as this it is possible for the spy process to gain some information about the victim process So this attack has been used very famously to retrieve secret keys from a victim process which is executing a cryptographic algorithm ಈಗ ಈ ಉಪನ್ಯಾಸದಲ್ಲಿ ನಾವು ನೋಡುವುದು ಏನೆಂದರೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರೈಮ್ ಮತ್ತು ಪ್ರೋಬ್ ದಾಳಿಯಲ್ಲಿ ವಿಕ್ಟಿಮ್ ಪ್ರಕ್ರಿಯೆಯ ಬಗ್ಗೆ ಕೆಲವು ಮಾಹಿತಿಯನ್ನು ಪಡೆಯಲು ಸ್ಪೈ ಪ್ರಕ್ರಿಯೆಗೆ ಸಾಧ್ಯವಿದೆ ಆದ್ದರಿಂದ ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಅನ್ನು ಕಾರ್ಯಗತಗೊಳಿಸುವ ವಿಕ್ಟಿಮ್ ಪ್ರಕ್ರಿಯೆಯಿಂದ ರಹಸ್ಯ ಕೀಲಿಗಳನ್ನು ಹಿಂಪಡೆಯಲು ಈ ದಾಳಿಯನ್ನು ಬಹಳ ಪ್ರಸಿದ್ಧವಾಗಿ ಬಳಸಲಾಗಿದೆ The prime phase looks something like this so if there is an infinite loop in the spy process and for each cache set the spy process creates certain load instructions which accesses all the ways of that particular cache set while this is done the spy also times these load instructions So the timing is done by this function where initially we invoke a clock source and get the starting time and then after accessing all the cache ways and loading all the spy data into the cache then we invoke the timer again and get the end time now the access time is given by end start ಪ್ರೈಮ್ ಹಂತವು ಈ ರೀತಿ ಕಾಣುತ್ತದೆ ಆದ್ದರಿಂದ ಸ್ಪೈ ಪ್ರಕ್ರಿಯೆಯಲ್ಲಿ ಅನಂತ ಲೂಪ್ ಇದ್ದರೆ ಮತ್ತು ಪ್ರತಿ ಕ್ಯಾಶ್ ಸೆಟ್ ಗೆ ಸ್ಪೈ ಪ್ರಕ್ರಿಯೆಯು ನಿರ್ದಿಷ್ಟ ಲೋಡ್ ಸೂಚನೆಗಳನ್ನು ರಚಿಸುತ್ತದೆ ಅದು ನಿರ್ದಿಷ್ಟ ಕ್ಯಾಶ್ ಸೆಟ್ ನ ಎಲ್ಲಾ ಮಾರ್ಗಗಳನ್ನು ಪ್ರವೇಶಿಸುತ್ತದೆ ಇದನ್ನು ಸ್ಪೈ ಕೂಡ ಮಾಡಲಾಗುತ್ತದೆ ಆದ್ದರಿಂದ ಸಮಯವನ್ನು ಈ ಕಾರ್ಯದಿಂದ ಮಾಡಲಾಗುತ್ತದೆ ಅಲ್ಲಿ ನಾವು ಆರಂಭದಲ್ಲಿ ಗಡಿಯಾರದ ಮೂಲವನ್ನು ಆಹ್ವಾನಿಸುತ್ತೇವೆ ಮತ್ತು ಪ್ರಾರಂಭದ ಸಮಯವನ್ನು ಪಡೆಯುತ್ತೇವೆ ಮತ್ತು ನಂತರ ಎಲ್ಲಾ ಕ್ಯಾಶ್ ಮಾರ್ಗಗಳನ್ನು ಪ್ರವೇಶಿಸಿದ ನಂತರ ಮತ್ತು ಎಲ್ಲಾ ಸ್ಪೈ ಡೇಟಾ ವನ್ನು ಕ್ಯಾಶ್ ಗೆ ಲೋಡ್ ಮಾಡಿದ ನಂತರ ನಾವು ಟೈಮರ್ ಅನ್ನು ಮತ್ತೊಮ್ಮೆ ಆಹ್ವಾನಿಸುತ್ತೇವೆ ಮತ್ತು ಅಂತಿಮ ಸಮಯವನ್ನು ಪಡೆಯುತ್ತೇವೆ ಈಗ ಅಂತ್ಯ ಸಮಯ ಪ್ರಾರಂಭ ಸಮಯದಿಂದ ಪ್ರವೇಶ ಸಮಯವನ್ನು ಪಡೆಯುತ್ತೇವೆ So once this is done for all the cache sets the good result at the end of this for loop is that the entire cache is filled with spy data So a spy is continuously doing this and as a result the entire cache is filled with the spy data Next what happens is that the spy process waits for some time the next thing that happens is that the spy process waits for some time and is essentially waiting for the victim process to begin execution ಆದ್ದರಿಂದ ಒಮ್ಮೆ ಇದನ್ನು ಎಲ್ಲಾ ಕ್ಯಾಶ್ ಸೆಟ್ ಗಳಿಗೆ ಮಾಡಿದ ನಂತರ ಲೂಪ್ ಗಾಗಿ ಇದರ ಕೊನೆಯಲ್ಲಿ ಉತ್ತಮ ಫಲಿತಾಂಶವೆಂದರೆ ಸಂಪೂರ್ಣ ಕ್ಯಾಶ್ ಸ್ಪೈ ಡೇಟಾ ದಿಂದ ತುಂಬಿರುತ್ತದೆ ಆದ್ದರಿಂದ ಒಬ್ಬ ಸ್ಪೈ ಇದನ್ನು ನಿರಂತರವಾಗಿ ಮಾಡುತ್ತಿದೆ ಮತ್ತು ಇದರ ಪರಿಣಾಮವಾಗಿ ಸಂಪೂರ್ಣ ಕ್ಯಾಶ್ ಸ್ಪೈ ಡೇಟಾ ದಿಂದ ತುಂಬಿರುತ್ತದೆ ಮುಂದೆ ಏನಾಗುತ್ತದೆ ಎಂದರೆ ಸ್ಪೈ ಪ್ರಕ್ರಿಯೆಯು ಸ್ವಲ್ಪ ಸಮಯದವರೆಗೆ ಕಾಯುತ್ತದೆ ಮುಂದಿನ ವಿಷಯವೆಂದರೆ ಸ್ಪೈ ಪ್ರಕ್ರಿಯೆಯು ಸ್ವಲ್ಪ ಸಮಯದವರೆಗೆ ಕಾಯುತ್ತದೆ ಮತ್ತು ವಿಕ್ಟಿಮ್ ಪ್ರಕ್ರಿಯೆಯು ಕಾರ್ಯಗತಗೊಳಿಸಲು ಪ್ರಾರಂಭಿಸಲು ಕಾಯುತ್ತಿದೆ Now the victim process during its execution would start to access certain instructions Now when the victim executes there will be certain sets in the cache memory where the spy data would be evicted and replaced with the victim data cache memory would typically implement some replacement policy such as the LRU policy and identify a particular cache line to evict and that particular cache line is replaced with the victim data ಈಗ ಅದರ ಕಾರ್ಯಗತಗೊಳಿಸುವ ಸಮಯದಲ್ಲಿ ವಿಕ್ಟಿಮ್ ಪ್ರಕ್ರಿಯೆಯು ಕೆಲವು ಸೂಚನೆಗಳನ್ನು ಪ್ರವೇಶಿಸಲು ಪ್ರಾರಂಭಿಸುತ್ತದೆ ಈಗ ವಿಕ್ಟಿಮ್ ಕಾರ್ಯಗತಗೊಳಿಸಿದಾಗ ಕ್ಯಾಶ್ ಮೆಮೊರಿ ಯಲ್ಲಿ ಕೆಲವು ಸೆಟ್ ಗಳು ಇರುತ್ತವೆ ಅಲ್ಲಿ ಸ್ಪೈ ಡೇಟಾ ವನ್ನು ಹೊರಹಾಕಲಾಗುತ್ತದೆ ಮತ್ತು ವಿಕ್ಟಿಮ್ ಡೇಟಾ ದೊಂದಿಗೆ ಬದಲಾಯಿಸಲಾಗುತ್ತದೆ ಕ್ಯಾಶ್ ಮೆಮೊರಿ ಯು ಸಾಮಾನ್ಯವಾಗಿ ಎಲ್ ಆರ್ ಯು ನೀತಿಯಂತಹ ಕೆಲವು ಬದಲಿ ನೀತಿಯನ್ನು ಜಾರಿಗೆ ತರುತ್ತದೆ ಕನಿಷ್ಠ ಇತ್ತೀಚೆಗೆ ಬಳಸಲಾಗಿದೆ ಮತ್ತು ಹೊರಹಾಕಲು ನಿರ್ದಿಷ್ಟ ಕ್ಯಾಶ್ ಲೈನ್ ಅನ್ನು ವಿಕ್ಟಿಮ್ ಡೇಟಾ ದೊಂದಿಗೆ ಬದಲಾಯಿಸಲಾಗುತ್ತದೆ Let us consider what would happen when the victim executes again So after waiting for some time the victim enters the probe phase So in the probe phase which is again this for loop being executed the victim would start to access every cache set and in the probe phase the victim would parse through every cache set and access all the cache lines present in that particular set and at that time it would also measure the time required to make these accesses ವಿಕ್ಟಿಮ್ ಮತ್ತೆ ಕಾರ್ಯಗತಗೊಳಿಸುವಾಗ ಏನಾಗುತ್ತದೆ ಎಂದು ನಾವು ಪರಿಗಣಿಸೋಣ ಆದ್ದರಿಂದ ಸ್ವಲ್ಪ ಸಮಯದವರೆಗೆ ಕಾಯುವ ನಂತರ ವಿಕ್ಟಿಮ್ ಪ್ರೋಬ್ ಹಂತವನ್ನು ಪ್ರವೇಶಿಸುತ್ತದೆ ಆದ್ದರಿಂದ ಪ್ರೋಬ್ ಹಂತದಲ್ಲಿ ಲೂಪ್ ಅನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ವಿಕ್ಟಿಮ್ ಪ್ರತಿ ಕ್ಯಾಶ್ ಸೆಟ್ ಅನ್ನು ಪ್ರವೇಶಿಸಲು ಪ್ರಾರಂಭಿಸುತ್ತದೆ ಮತ್ತು ಪ್ರೋಬ್ ಹಂತದಲ್ಲಿ ವಿಕ್ಟಿಮ್ ಪ್ರತಿ ಕ್ಯಾಶ್ ಸೆಟ್ ಅನ್ನು ಪಾರ್ಸ್ ಮಾಡುತ್ತದೆ ಮತ್ತು ಆ ನಿರ್ದಿಷ್ಟ ಸೆಟ್ ನಲ್ಲಿ ಮತ್ತು ಆ ಸಮಯದಲ್ಲಿ ಇರುವ ಎಲ್ಲಾ ಕ್ಯಾಶ್ ಲೈನ್ ಗಳನ್ನು ಪ್ರವೇಶಿಸುತ್ತದೆ ಇದು ಈ ಪ್ರವೇಶಗಳನ್ನು ಮಾಡಲು ಬೇಕಾದ ಸಮಯವನ್ನು ಅಳೆಯುತ್ತದೆ Now if we actually look at this and try to infer what the spy sees if we would see that when the spy accesses this set that is a set 0 the time taken would be less because the contents of set 0 corresponds to all spy data and therefore the spy would only incur cache hits and as a result the access time for set 0 would be low ಈಗ ನಾವು ಇದನ್ನು ನಿಜವಾಗಿ ನೋಡಿದರೆ ಮತ್ತು ಸ್ಪೈ ಏನನ್ನು ನೋಡುತ್ತದೆ ಎಂಬುದನ್ನು ಊಹಿಸಲು ಪ್ರಯತ್ನಿಸಿದರೆ ಸ್ಪೈ ಈ ಸೆಟ್ ಅನ್ನು ಪ್ರವೇಶಿಸಿದಾಗ 0 ಸೆಟ್ ನ ವಿಷಯಗಳು ಎಲ್ಲಾ ಸ್ಪೈ ಡೇಟಾ ಗೆ ಅನುಗುಣವಾಗಿರುವುದರಿಂದ ತೆಗೆದುಕೊಳ್ಳುವ ಸಮಯವು ಕಡಿಮೆಯಿರುತ್ತದೆ ಎಂದು ನಾವು ನೋಡಿದರೆ ಮತ್ತು ಆದ್ದರಿಂದ ಸ್ಪೈ ಕ್ಯಾಶ್ ಹಿಟ್ ಗಳನ್ನು ಮಾತ್ರ ಅನುಭವಿಸುತ್ತದೆ ಮತ್ತು ಇದರ ಪರಿಣಾಮವಾಗಿ ಸೆಟ್ 0 ಗಾಗಿ ಪ್ರವೇಶ ಸಮಯ ಕಡಿಮೆ ಇರುತ್ತದೆ Now the access time for set 1 2 3 and N 2 would be high the result is that the spy would incur certain cache misses and the cache misses are incurred because the spy data has been evicted and replaced with the victim data and during the probe phase there would be further cache misses incurred by the spy process in these sets specifically sets 1 2 3 and N 2 in this way the spy process would be able to identify this cache sets which have victim data or in other words the spy process would be able to identify the cache sets which the victim has accessed ಈಗ ಸೆಟ್ 1 2 3 ಮತ್ತು N 2 ಗೆ ಪ್ರವೇಶ ಸಮಯವು ಹೆಚ್ಚಾಗಿರುತ್ತದೆ ಇದರ ಫಲಿತಾಂಶವೆಂದರೆ ಸ್ಪೈ ಕೆಲವು ಕ್ಯಾಶ್ ಮಿಸ್ ಗಳನ್ನು ಅನುಭವಿಸುತ್ತದೆ ಮತ್ತು ಕ್ಯಾಶ್ ಮಿಸ್ ಗಳು ಉಂಟಾಗುತ್ತವೆ ಏಕೆಂದರೆ ಸ್ಪೈ ಡೇಟಾ ವನ್ನು ಹೊರಹಾಕಲಾಗಿದೆ ಮತ್ತು ವಿಕ್ಟಿಮ್ ಡೇಟಾ ದೊಂದಿಗೆ ಬದಲಾಯಿಸಲಾಗಿದೆ ಮತ್ತು ಪ್ರೋಬ್ ಹಂತದಲ್ಲಿ ಈ ಸೆಟ್ ಗಳಲ್ಲಿ ಸ್ಪೈ ಪ್ರಕ್ರಿಯೆಯು ನಿರ್ದಿಷ್ಟವಾಗಿ 1 2 3 ಮತ್ತು N 2 ಅನ್ನು ಹೊಂದಿಸುತ್ತದೆ ಈ ರೀತಿಯಾಗಿ ಸ್ಪೈ ಪ್ರಕ್ರಿಯೆಯು ವಿಕ್ಟಿಮ್ ನ ಡೇಟಾ ವನ್ನು ಹೊಂದಿರುವ ಈ ಕ್ಯಾಶ್ ಸೆಟ್ ಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಪದಗಳು ಸ್ಪೈ ಪ್ರಕ್ರಿಯೆಯು ವಿಕ್ಟಿಮ್ ಪ್ರವೇಶಿಸಿದ ಕ್ಯಾಶ್ ಸೆಟ್ ಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ As a result of the probe phase victim data which was present in the cache gets evicted out and replaced again with the spy process And this prime and probe phase continues over and over again as we see over here ತನಿಖಾ ಹಂತದ ಪರಿಣಾಮವಾಗಿ ಕ್ಯಾಶ್ ದಲ್ಲಿದ್ದ ವಿಕ್ಟಿಮ್ ನ ದತ್ತಾಂಶವು ಹೊರಹಾಕಲ್ಪಡುತ್ತದೆ ಮತ್ತು ಸ್ಪೈ ಪ್ರಕ್ರಿಯೆಯೊಂದಿಗೆ ಮತ್ತೆ ಬದಲಾಯಿಸಲ್ಪಡುತ್ತದೆ ಮತ್ತು ನಾವು ಇಲ್ಲಿ ನೋಡಿದಂತೆ ಈ ಪ್ರೈಮ್ ಮತ್ತು ಪ್ರೋಬ್ ಹಂತವು ಮತ್ತೆ ಮತ್ತೆ ಮುಂದುವರಿಯುತ್ತದೆ So this particular plot shows the time obtained for the probe phase so each row over here corresponds to one particular iteration in the spy process and each column corresponds to a particular set ಆದ್ದರಿಂದ ಈ ನಿರ್ದಿಷ್ಟ ಕಥಾವಸ್ತುವು ಪ್ರೋಬ್ ಹಂತಕ್ಕಾಗಿ ಪಡೆದ ಸಮಯವನ್ನು ತೋರಿಸುತ್ತದೆ ಆದ್ದರಿಂದ ಇಲ್ಲಿ ಪ್ರತಿ ಸಾಲು ಸ್ಪೈ ಪ್ರಕ್ರಿಯೆಯಲ್ಲಿ ಒಂದು ನಿರ್ದಿಷ್ಟ ಪುನರಾವರ್ತನೆಗೆ ಅನುಗುಣವಾಗಿರುತ್ತದೆ ಮತ್ತು ಪ್ರತಿ ಕಾಲಮ್ ನಿರ್ದಿಷ್ಟ ಸೆಟ್ ಗೆ ಅನುರೂಪವಾಗಿದೆ So for example this was run on an Intel i7 machine which had an L1 cache with 64 cache sets so each column over here corresponds to a particular cache set Now a lighter color would indicate that the execution time measured was low In other words a lighter color would indicate that the spy process in that particular iteration had observed cache hits On the other hand a darker color such as these over here would indicate that the execution time was higher in which case the P i process has incurred cache misses ಆದ್ದರಿಂದ ಉದಾಹರಣೆಗೆ ಇದನ್ನು ಇಂಟೆಲ್ i7 ಗಣಕದಲ್ಲಿ ನಡೆಸಲಾಯಿತು ಅದು 64 ಕ್ಯಾಶ್ ಸೆಟ್ ಗಳೊಂದಿಗೆ ಎಲ್1 ಕ್ಯಾಶ್ ಅನ್ನು ಹೊಂದಿತ್ತು ಆದ್ದರಿಂದ ಇಲ್ಲಿ ಪ್ರತಿ ಕಾಲಮ್ ನಿರ್ದಿಷ್ಟ ಕ್ಯಾಶ್ ಸೆಟ್ ಗೆ ಅನುರೂಪವಾಗಿದೆ ಈಗ ಹಗುರವಾದ ಬಣ್ಣವು ಅಳೆಯಲಾದ ಕಾರ್ಯಗತಗೊಳಿಸುವ ಸಮಯ ಕಡಿಮೆಯಾಗಿದೆ ಎಂದು ಸೂಚಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆ ನಿರ್ದಿಷ್ಟ ಪುನರಾವರ್ತನೆಯ ಸ್ಪೈ ಪ್ರಕ್ರಿಯೆಯು ಕ್ಯಾಶ್ ಹಿಟ್ಗಳನ್ನು ಗಮನಿಸಿದೆ ಎಂದು ಹಗುರವಾದ ಬಣ್ಣವು ಸೂಚಿಸುತ್ತದೆ ಮತ್ತೊಂದೆಡೆ ಇಲ್ಲಿರುವಂತಹ ಗಾಢವಾದ ಬಣ್ಣವು ಎಕ್ಸಿಕ್ಯೂಶನ್ ಸಮಯವು ಹೆಚ್ಚಾಗಿರುತ್ತದೆ ಎಂದು ಸೂಚಿಸುತ್ತದೆ ಈ ಸಂದರ್ಭದಲ್ಲಿ ಪಿ ಐ P i ಪ್ರಕ್ರಿಯೆಯು ಕ್ಯಾಶ್ ಮಿಸ್ ಗಳನ್ನು ಉಂಟುಮಾಡುತ್ತದೆ So we can actually clearly see that there are some cache sets where clearly cache misses are always observed For example looking at this particular plot we can actually infer the sets which had incurred a high execution time For example all the darker cache sets like these over here have a higher execution time indicating that the spy process has incurred a lot of cache misses On the other hand the lighter shades like this cache set and so on have incurred a lot of cache hits and therefore are a lighter shade ಆದ್ದರಿಂದ ನಾವು ನಿಜವಾಗಿಯೂ ಸ್ಪಷ್ಟವಾಗಿ ಕೆಲವು ಕ್ಯಾಷ್ ಸೆಟ್ ಗಳಿವೆ ಎಂದು ಸ್ಪಷ್ಟವಾಗಿ ನೋಡಬಹುದು ಅಲ್ಲಿ ಸ್ಪಷ್ಟವಾಗಿ ಕ್ಯಾಶ್ ಮಿಸ್ ಗಳನ್ನು ಯಾವಾಗಲೂ ಗಮನಿಸಬಹುದು ಉದಾಹರಣೆಗೆ ಈ ನಿರ್ದಿಷ್ಟ ಕಥಾವಸ್ತುವನ್ನು ನೋಡಿದಾಗ ನಾವು ಹೆಚ್ಚಿನ ಎಕ್ಸಿಕ್ಯೂಶನ್ ಸಮಯವನ್ನು ಹೊಂದಿರುವ ಸೆಟ್ ಗಳನ್ನು ವಾಸ್ತವವಾಗಿ ಊಹಿಸಬಹುದು ಉದಾಹರಣೆಗೆ ಇಲ್ಲಿ ಇರುವಂತಹ ಎಲ್ಲಾ ಗಾಢವಾದ ಕ್ಯಾಶ್ ಸೆಟ್ ಗಳು ಹೆಚ್ಚಿನ ಕಾರ್ಯಗತಗೊಳಿಸುವ ಸಮಯವನ್ನು ಹೊಂದಿದ್ದು ಸ್ಪೈ ಪ್ರಕ್ರಿಯೆಯು ಬಹಳಷ್ಟು ಕ್ಯಾಶ್ ಮಿಸ್ ಗಳನ್ನು ಹೊಂದಿದೆ ಎಂದು ಸೂಚಿಸುತ್ತದೆ ಮತ್ತೊಂದೆಡೆ ಈ ಕ್ಯಾಶ್ ಸೆಟ್ ಮತ್ತು ಮುಂತಾದ ಹಗುರವಾದ ಛಾಯೆಗಳು ಬಹಳಷ್ಟು ಕ್ಯಾಶ್ ಹಿಟ್ ಗಳಿಗೆ ಕಾರಣವಾಗಿವೆ ಮತ್ತು ಆದ್ದರಿಂದ ಅವು ಹಗುರವಾದ ಛಾಯೆಗಳಾಗಿವೆ In this particular way by tracing how the cache memories have been accessed would get an indication of what the other process is doing So another example is these regions at this particular point which are considerably darker So this region would mean that there is some activity for example another process that was getting context which or something like that which has been executing and performing a lot of memory operations and thus we see that it has affected the spy process ಈ ನಿರ್ದಿಷ್ಟ ರೀತಿಯಲ್ಲಿ ಕ್ಯಾಶ್ ಮೆಮೊರಿ ಗಳನ್ನು ಹೇಗೆ ಪ್ರವೇಶಿಸಲಾಗಿದೆ ಎಂಬುದನ್ನು ಪತ್ತೆಹಚ್ಚುವ ಮೂಲಕ ಇತರ ಪ್ರಕ್ರಿಯೆಯು ಏನು ಮಾಡುತ್ತಿದೆ ಎಂಬುದರ ಸೂಚನೆಯನ್ನು ಪಡೆಯುತ್ತದೆ ಆದ್ದರಿಂದ ಮತ್ತೊಂದು ಉದಾಹರಣೆಯೆಂದರೆ ಈ ನಿರ್ದಿಷ್ಟ ಹಂತದಲ್ಲಿ ಈ ಪ್ರದೇಶಗಳು ಅವು ಗಣನೀಯವಾಗಿ ಗಾಢವಾಗಿರುತ್ತವೆ ಆದ್ದರಿಂದ ಈ ಪ್ರದೇಶವು ಕೆಲವು ಚಟುವಟಿಕೆಗಳನ್ನು ಹೊಂದಿದೆ ಎಂದು ಅರ್ಥ ಉದಾಹರಣೆಗೆ ಮತ್ತೊಂದು ಪ್ರಕ್ರಿಯೆಯು ಸಂದರ್ಭವನ್ನು ಪಡೆಯುತ್ತಿದೆ ಅಥವಾ ಅಂತಹದ್ದೇನಾದರೂ ಬಹಳಷ್ಟು ಮೆಮೊರಿ ಕಾರ್ಯಾಚರಣೆಗಳನ್ನು ಕಾರ್ಯಗತಗೊಳಿಸುತ್ತಿದೆ ಮತ್ತು ನಿರ್ವಹಿಸುತ್ತಿದೆ ಮತ್ತು ಹೀಗಾಗಿ ಇದು ಸ್ಪೈ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರಿದೆ ಎಂದು ನಾವು ನೋಡುತ್ತೇವೆ So now we would see how we could use this prime and probe scheme to retrieve the secret key in a particular decryption algorithm Let us say we have a function which looks something like this so the function is called RecvDecrypt and it takes a particular socket and over here we define a secret key which has a value of 12 Now what we do is we read the ciphertext from that socket and this ciphertext is stored is just a character which is stored in ct ಆದ್ದರಿಂದ ನಿರ್ದಿಷ್ಟ ಡೀಕ್ರಿಪ್ಶನ್ ಅಲ್ಗಾರಿದಮ್ ನಲ್ಲಿ ರಹಸ್ಯ ಕೀಲಿಯನ್ನು ಹಿಂಪಡೆಯಲು ನಾವು ಈ ಪ್ರೈಮ್ ಮತ್ತು ಪ್ರೋಬ್ ಸ್ಕೀಮ್ ಅನ್ನು ಹೇಗೆ ಬಳಸಬಹುದೆಂದು ಈಗ ನಾವು ನೋಡುತ್ತೇವೆ ನಾವು ಈ ರೀತಿ ಕಾಣುವ ಕಾರ್ಯವನ್ನು ಹೊಂದಿದ್ದೇವೆ ಎಂದು ಹೇಳೋಣ ಆದ್ದರಿಂದ ಕಾರ್ಯವನ್ನು ರೆಸಿವ್ ಡಿಕ್ರಿಪ್ಟ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಒಂದು ನಿರ್ದಿಷ್ಟ ಸಾಕೆಟ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇಲ್ಲಿ ನಾವು 12 ಮೌಲ್ಯವನ್ನು ಹೊಂದಿರುವ ರಹಸ್ಯ ಕೀಲಿಯನ್ನು ವ್ಯಾಖ್ಯಾನಿಸುತ್ತೇವೆ ಈಗ ನಾವು ಮಾಡುವುದೇನೆಂದರೆ ನಾವು ಸೈಫರ್ಟೆಕ್ಸ್ಟ್ ಅನ್ನು ಓದುತ್ತೇವೆ ಆ ಸಾಕೆಟ್ ಮತ್ತು ಈ ಸೈಫರ್ಟೆಕ್ಸ್ಟ್ ಅನ್ನು ಸಂಗ್ರಹಿಸಲಾಗಿದೆ ಕೇವಲ ಸಿ ಟಿ ನಲ್ಲಿ ಸಂಗ್ರಹಿಸಲಾದ ಅಕ್ಷರವಾಗಿದೆ Now there is a lookup on this particular array containing some character values which we have not specified over here and the lookup is based on an index which is key X or ciphertext this operation is used to obtain the plaintext which is then returned Now this is just a toy decryption algorithm which you have just built up to show how prime and probe can be used to break cryptographic schemes the important point for us to observe over here is that this lookup to this particular array is on an address location which is key dependent ಈಗ ನಾವು ಇಲ್ಲಿ ನಿರ್ದಿಷ್ಟಪಡಿಸದ ಕೆಲವು ಅಕ್ಷರ ಮೌಲ್ಯಗಳನ್ನು ಒಳಗೊಂಡಿರುವ ಈ ನಿರ್ದಿಷ್ಟ ರಚನೆಯಲ್ಲಿ ಲುಕಪ್ ಇದೆ ಮತ್ತು ಲುಕಪ್ ಕೀ ಎಕ್ಸ್ ಅಥವಾ ಸೈಫರ್ಟೆಕ್ಸ್ಟ್ ಆಗಿರುವ ಸೂಚ್ಯಂಕವನ್ನು ಆಧರಿಸಿದೆ ನಂತರ ಹಿಂತಿರುಗಿಸಲಾದ ಸರಳ ಪಠ್ಯವನ್ನು ಪಡೆಯಲು ಈ ಕಾರ್ಯಾಚರಣೆಯನ್ನು ಬಳಸಲಾಗುತ್ತದೆ ಈಗ ಇದು ಕೇವಲ ಆಟಿಕೆ ಡೀಕ್ರಿಪ್ಶನ್ ಅಲ್ಗಾರಿದಮ್ ಆಗಿದೆ ಕ್ರಿಪ್ಟೋಗ್ರಾಫಿಕ್ ಸ್ಕೀಮ್ ಗಳನ್ನು ಮುರಿಯಲು ಪ್ರೈಮ್ ಮತ್ತು ಪ್ರೋಬ್ ಅನ್ನು ಹೇಗೆ ಬಳಸಬಹುದು ಎಂಬುದನ್ನು ತೋರಿಸಲು ನೀವು ನಿರ್ಮಿಸಿರುವಿರಿ ನಾವು ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಈ ನಿರ್ದಿಷ್ಟ ರಚನೆಯ ಕೀ ಅವಲಂಬಿತ ಸ್ಥಳ ಈ ಲುಕಪ್ ವಿಳಾಸದಲ್ಲಿದೆ So for example assuming that the attacker knows the value of the ciphertext the index of this particular lookup would depend on the value of the key So for example if let us say the ciphertext has a value say 0xFF if the key value was 0 lookup is to the location 0xFF On the other hand if the key had the value 0xAA then the lookup is to a location 0x55 thus you see that this lookup operation over here is essentially a memory access right then this memory access is going to load a different data in the cache memory ಆದ್ದರಿಂದ ಉದಾಹರಣೆಗೆ ಆಕ್ರಮಣಕಾರರಿಗೆ ಸೈಫರ್ಟೆಕ್ಸ್ಟ್ ನ ಮೌಲ್ಯ ತಿಳಿದಿದೆ ಎಂದು ಭಾವಿಸಿದರೆ ಈ ನಿರ್ದಿಷ್ಟ ಲುಕಪ್ ನ ಸೂಚ್ಯಂಕವು ಕೀಲಿಯ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಉದಾಹರಣೆಗೆ ಸೈಫರ್ಟೆಕ್ಸ್ಟ್ ಗೆ ಮೌಲ್ಯವಿದೆ ಎಂದು ಹೇಳಿದರೆ 0xFF ಎಂದು ಹೇಳೋಣ ಕೀ ಮೌಲ್ಯವು 0 ಆಗಿದ್ದರೆ 0xFF ಸ್ಥಳಕ್ಕೆ ಲುಕಪ್ ಆಗಿದೆ ಮತ್ತೊಂದೆಡೆ ಕೀಲಿಯು 0xAA ಮೌಲ್ಯವನ್ನು ಹೊಂದಿದ್ದರೆ ಲುಕಪ್ ಸ್ಥಳ 0x55 ಆಗಿದೆ ಹೀಗಾಗಿ ಇಲ್ಲಿ ಈ ಲುಕಪ್ ಕಾರ್ಯಾಚರಣೆಯು ಮೂಲಭೂತವಾಗಿ ಮೆಮೊರಿ ಪ್ರವೇಶವಾಗಿದೆ ಎಂದು ನೀವು ನೋಡುತ್ತೀರಿ ನಂತರ ಈ ಮೆಮೊರಿ ಪ್ರವೇಶವು ವಿಭಿನ್ನ ಡೇಟಾ ವನ್ನು ಕ್ಯಾಶ್ ಮೆಮೊರಿ ಯಲ್ಲಿ ಲೋಡ್ ಮಾಡುತ್ತದೆ Now assume that we are actually running this particular process and this is our victim process and side by side we also run a spy process which is continuously running the prime and probe scanning measuring the time taken to make memory accesses to a different set in the cache Now if the key is 0xAA and the attacker knows that the ciphertext is 0xFF then corresponding to this lookup plus 0x55 the spy process would see an increased number of cache misses ಈಗ ನಾವು ನಿಜವಾಗಿಯೂ ಈ ನಿರ್ದಿಷ್ಟ ಪ್ರಕ್ರಿಯೆಯನ್ನು ನಡೆಸುತ್ತಿದ್ದೇವೆ ಮತ್ತು ಇದು ನಮ್ಮ ವಿಕ್ಟಿಮ್ ಪ್ರಕ್ರಿಯೆಯಾಗಿದೆ ಎಂದು ಊಹಿಸಿ ಮತ್ತು ಅಕ್ಕಪಕ್ಕದಲ್ಲಿ ನಾವು ಗೂಢಚಾರಿಕೆ ಪ್ರಕ್ರಿಯೆಯನ್ನು ನಡೆಸುತ್ತೇವೆ ಇದು ನಿರಂತರವಾಗಿ ಪ್ರೈಮ್ ಮತ್ತು ಪ್ರೋಬ್ ಸ್ಕ್ಯಾನಿಂಗ್ ಅನ್ನು ನಡೆಸುತ್ತದೆ ಇದು ಕ್ಯಾಶ್ ದಲ್ಲಿನ ವಿಭಿನ್ನ ಸೆಟ್ ಗೆ ಮೆಮೊರಿ ಪ್ರವೇಶವನ್ನು ಮಾಡಲು ತೆಗೆದುಕೊಂಡ ಸಮಯವನ್ನು ಅಳೆಯುತ್ತದೆ ಈಗ ಕೀ 0xAA ಆಗಿದ್ದರೆ ಮತ್ತು ಸೈಫರ್ಟೆಕ್ಸ್ಟ್ 0xಎಫ್ಎಫ್ ಎಂದು ಆಕ್ರಮಣಕಾರರಿಗೆ ತಿಳಿದಿದ್ದರೆ ಈ ಲುಕಪ್ ಜೊತೆಗೆ 0x55 ಗೆ ಅನುಗುಣವಾಗಿ ಗೂಢಚಾರಿಕೆ ಪ್ರಕ್ರಿಯೆಯು ಹೆಚ್ಚಿನ ಸಂಖ್ಯೆಯ ಕ್ಯಾಶ್ ಮಿಸ್ ಗಳನ್ನು ನೋಡುತ್ತದೆ So this would be observed by an increase in the execution time for that iteration in the spy process and thus the attacker can infer that the victim process has accessed that portion of memory and from that could infer that the key value is either 0xAA or something very close to 0xAA ಆದ್ದರಿಂದ ಸ್ಪೈ ಪ್ರಕ್ರಿಯೆಯಲ್ಲಿ ಆ ಪುನರಾವರ್ತನೆಯ ಎಕ್ಸಿಕ್ಯೂಶನ್ ಸಮಯದ ಹೆಚ್ಚಳದಿಂದ ಇದನ್ನು ಗಮನಿಸಬಹುದು ಮತ್ತು ಹೀಗೆ ದಾಳಿಕೋರನು ವಿಕ್ಟಿಮ್ ಪ್ರಕ್ರಿಯೆಯು ಮೆಮೊರಿ ಯ ಆ ಭಾಗವನ್ನು ಪ್ರವೇಶಿಸಿದೆ ಎಂದು ಊಹಿಸಬಹುದು ಮತ್ತು ಅದರಿಂದ ಪ್ರಮುಖ ಮೌಲ್ಯವು 0xಎಎ ಅಥವಾ 0xಎಎ ಹತ್ತಿರ ಯಾವುದಾದರೂ ಆಗಿರಬಹುದು ಎಂದು ಊಹಿಸಬಹುದು Besides cryptography the prime and probe type of attack have been used for a larger number of different applications one other famous application is for keyboard sniffing so this particular process is the victim process Now you have the other process which is the attack process which is doing the prime and probe operations So whenever there is a keystroke that is whenever a user presses a key for example let us say he is pressing a key with respect to his password each keystroke results in an interrupt the interrupt results in a switch to kernel mode there is an ISR that gets executed and so on So each keystroke results in a lot of execution that takes place ಕ್ರಿಪ್ಟೋಗ್ರಫಿಯ ಜೊತೆಗೆ ಪ್ರೈಮ್ ಮತ್ತು ಪ್ರೋಬ್ ಪ್ರಕಾರದ ದಾಳಿಯನ್ನು ಹೆಚ್ಚಿನ ಸಂಖ್ಯೆಯ ವಿಭಿನ್ನ ಅಪ್ಲಿಕೇಶನ್ ಗಳಿಗೆ ಬಳಸಲಾಗಿದೆ ಇನ್ನೊಂದು ಪ್ರಸಿದ್ಧ ಅಪ್ಲಿಕೇಶನ್ ಕೀಬೋರ್ಡ್ ಸ್ನಿಫಿಂಗ್ ಗಾಗಿ ಆದ್ದರಿಂದ ಈ ನಿರ್ದಿಷ್ಟ ಪ್ರಕ್ರಿಯೆಯು ವಿಕ್ಟಿಮ್ ಪ್ರಕ್ರಿಯೆಯಾಗಿದೆ ಈಗ ನೀವು ಇನ್ನೊಂದು ಪ್ರಕ್ರಿಯೆಯನ್ನು ಹೊಂದಿದ್ದೀರಿ ಅದು ಅಟ್ಯಾಕ್ ಪ್ರಕ್ರಿಯೆಯಾಗಿದ್ದು ಅದು ಪ್ರೈಮ್ ಮತ್ತು ಪ್ರೋಬ್ ಕಾರ್ಯಾಚರಣೆಗಳನ್ನು ಮಾಡುತ್ತದೆ ಆದ್ದರಿಂದ ಬಳಕೆದಾರರು ಕೀಲಿಯನ್ನು ಒತ್ತಿದಾಗಲೆಲ್ಲಾ ಕೀಸ್ಟ್ರೋಕ್ ಇದ್ದಾಗ ಉದಾಹರಣೆಗೆ ಅವನು ತನ್ನ ಪಾಸ್ವರ್ಡ್ ಗೆ ಸಂಬಂಧಿಸಿದಂತೆ ಕೀಲಿಯನ್ನು ಒತ್ತುತ್ತದೆ ಎಂದು ಹೇಳೋಣ ಪ್ರತಿ ಕೀಸ್ಟ್ರೋಕ್ ಕರ್ನಲ್ ಮೋಡ್ ಗೆ ಬದಲಾಯಿಸುವಲ್ಲಿ ಅಡಚಣೆಯ ಫಲಿತಾಂಶಗಳನ್ನು ಅಡ್ಡಿಪಡಿಸುತ್ತದೆ ಐ ಎಸ್ ಆರ್ ಇರುತ್ತದೆ ಅದು ಕಾರ್ಯಗತಗೊಳ್ಳುತ್ತದೆ ಮತ್ತು ಹೀಗೆ ಆದ್ದರಿಂದ ಪ್ರತಿ ಕೀಸ್ಟ್ರೋಕ್ ಬಹಳಷ್ಟು ಎಕ್ಸಿಕ್ಯೂಶನ್ ಗೆ ಕಾರಣವಾಗುತ್ತದೆ So whenever a keystroke is pressed it results in a lot of different functions both in the operating system and both in the victim application that gets executed as a result we would have a lot of the spy data which is running the Prime and Probe to be evicted from the cache thus the attacker would be able to identify the instant at which the keys on the keyboard were pressed ಆದ್ದರಿಂದ ಕೀಸ್ಟ್ರೋಕ್ ಅನ್ನು ಒತ್ತಿದಾಗ ಅದು ಆಪರೇಟಿಂಗ್ ಸಿಸ್ಟಂ ನಲ್ಲಿ ಮತ್ತು ವಿಕ್ಟಿಮ್ ಅಪ್ಲಿಕೇಶನ್ ಎರಡರಲ್ಲೂ ವಿಭಿನ್ನ ಕಾರ್ಯಗಳಿಗೆ ಕಾರಣವಾಗುತ್ತದೆ ಇದರ ಪರಿಣಾಮವಾಗಿ ನಾವು ಪ್ರೈಮ್ ಮತ್ತು ಪ್ರೋಬ್ ಅನ್ನು ಚಲಾಯಿಸುವ ಸಾಕಷ್ಟು ಸ್ಪೈ ಡೇಟಾ ವನ್ನು ಹೊಂದಿರುತ್ತೇವೆ ಕ್ಯಾಶ್ ದಿಂದ ಹೊರಹಾಕಲ್ಪಟ್ಟಾಗ ಆಕ್ರಮಣಕಾರನು ಕೀಬೋರ್ಡ್ ನಲ್ಲಿ ಕೀಲಿಗಳನ್ನು ಒತ್ತಿದ ಕ್ಷಣವನ್ನು ಗುರುತಿಸಲು ಸಾಧ್ಯವಾಗುತ್ತದೆ This is a plot from a recent paper which is shown here and what we see over here is the delay in clock cycles and over time So we see that as keys are being pressed what the prime and probe application sees is that there is an increase in execution time during a particular place So for example when no keys are pressed the execution time which is measured by the spy process is low and when a particular key is pressed then we see an increase in the execution time as you see in these instances ಇದು ಇತ್ತೀಚಿನ ಪೇಪರ್ ನಿಂದ ಕಥಾವಸ್ತುವಾಗಿದ್ದು ಅದನ್ನು ಇಲ್ಲಿ ತೋರಿಸಲಾಗಿದೆ ಮತ್ತು ನಾವು ಇಲ್ಲಿ ನೋಡುವುದು ಗಡಿಯಾರ ಚಕ್ರಗಳಲ್ಲಿನ ವಿಳಂಬ ಮತ್ತು ಕಾಲಾನಂತರದಲ್ಲಿ ಆದ್ದರಿಂದ ನಾವು ಕೀಲಿಗಳನ್ನು ಒತ್ತಿದರೆ ಪ್ರೈಮ್ ಮತ್ತು ಪ್ರೋಬ್ ಅಪ್ಲಿಕೇಶನ್ ನೋಡುವುದು ನಿರ್ದಿಷ್ಟ ಸ್ಥಳದಲ್ಲಿ ಕಾರ್ಯಗತಗೊಳಿಸುವ ಸಮಯದಲ್ಲಿ ಹೆಚ್ಚಳವಾಗಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಉದಾಹರಣೆಗೆ ಯಾವುದೇ ಕೀಲಿಗಳನ್ನು ಒತ್ತಿದಾಗ ಸ್ಪೈ ಪ್ರಕ್ರಿಯೆಯಿಂದ ಅಳೆಯುವ ಕಾರ್ಯಗತಗೊಳಿಸುವ ಸಮಯವು ಕಡಿಮೆಯಾಗಿದೆ ಮತ್ತು ನಿರ್ದಿಷ್ಟ ಕೀಲಿಯನ್ನು ಒತ್ತಿದಾಗ ನೀವು ಈ ನಿದರ್ಶನಗಳಲ್ಲಿ ನೋಡಿದಂತೆ ನಾವು ಎಕ್ಸಿಕ್ಯೂಶನ್ ಸಮಯದಲ್ಲಿ ಹೆಚ್ಚಳವನ್ನು ನೋಡುತ್ತೇವೆ Again after some time when there is no key pressed the spy does not see an increase in the execution time there are of course a lot of errors which may also creep up like for example this over here which shows an increase in execution time even though no keys have been pressed ಮತ್ತೆ ಸ್ವಲ್ಪ ಸಮಯದ ನಂತರ ಯಾವುದೇ ಕೀಲಿಯನ್ನು ಒತ್ತದಿದ್ದಾಗ ಸ್ಪೈ ಕಾರ್ಯಗತಗೊಳಿಸುವ ಸಮಯದಲ್ಲಿ ಹೆಚ್ಚಳವನ್ನು ಕಾಣುವುದಿಲ್ಲ ಸಹಜವಾಗಿ ಬಹಳಷ್ಟು ದೋಷಗಳು ಇವೆ ಉದಾಹರಣೆಗೆ ಇಲ್ಲಿ ಇದು ಕಾರ್ಯಗತಗೊಳಿಸುವ ಸಮಯದಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ ಯಾವುದೇ ಕೀಲಿಗಳನ್ನು ಒತ್ತಲಾಗಿಲ್ಲ So the prime and probe attack has also been used in various other use cases especially it has been used to create to attack JavaScript native client and web assembly on web browsers such as Google Chrome and Firefox ಆದ್ದರಿಂದ ಪ್ರೈಮ್ ಮತ್ತು ಪ್ರೋಬ್ ಅಟ್ಯಾಕ್ ಅನ್ನು ಹಲವಾರು ಇತರ ಬಳಕೆಯ ಸಂದರ್ಭಗಳಲ್ಲಿ ಸಹ ಬಳಸಲಾಗಿದೆ ವಿಶೇಷವಾಗಿ ಇದನ್ನು ಜಾವಾಸ್ಕ್ರಿಪ್ಟ್ ಸ್ಥಳೀಯ ಕ್ಲೈಂಟ್ ಮತ್ತು ವೆಬ್ ಬ್ರೌಸರ್ ಗಳಾದ ಗೂಗಲ್ ಕ್ರೋಮ್ ಮತ್ತು ಫೈರ್ಫಾಕ್ಸ್ ನಲ್ಲಿ ವೆಬ್ ಅಸೆಂಬ್ಲಿ ಯನ್ನು ಆಕ್ರಮಣ ಮಾಡಲು ರಚಿಸಲು ಬಳಸಲಾಗುತ್ತದೆ So this particular slide is taken from this paper over here which is known as the Drive by Cache and it actually showed how the Gmail secret key can be retrieved by using a prime and probe attack So what would typically happen is that the user is made to go to a particular link and click on a particular advertising website and this website would open a tab which is an advertisement tab and maybe display an advertisement but also in the background it would be running the prime and probe attack ಆದ್ದರಿಂದ ಈ ನಿರ್ದಿಷ್ಟ ಸ್ಲೈಡ್ ಅನ್ನು ಕ್ಯಾಶ್ ಮೂಲಕ ಡ್ರೈವ್ ಎಂದು ಕರೆಯಲಾಗುವ ಈ ಪೇಪರ್ ನಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಪ್ರೈಮ್ ಮತ್ತು ಪ್ರೋಬ್ ದಾಳಿಯನ್ನು ಬಳಸಿಕೊಂಡು ಜಿ ಮೇಲ್ ರಹಸ್ಯ ಕೀಲಿಯನ್ನು ಹೇಗೆ ಹಿಂಪಡೆಯಬಹುದು ಎಂಬುದನ್ನು ಇದು ವಾಸ್ತವವಾಗಿ ತೋರಿಸಿದೆ ಆದ್ದರಿಂದ ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ ಬಳಕೆದಾರರು ನಿರ್ದಿಷ್ಟ ಲಿಂಕ್ ಗೆ ಹೋಗಿ ನಿರ್ದಿಷ್ಟ ಜಾಹೀರಾತು ವೆಬ್ಸೈಟ್ ನಲ್ಲಿ ಕ್ಲಿಕ್ ಮಾಡುವಂತೆ ಮಾಡಲಾಗುತ್ತದೆ ಮತ್ತು ಈ ವೆಬ್ಸೈಟ್ ಜಾಹೀರಾತು ಟ್ಯಾಬ್ ಆಗಿರುವ ಟ್ಯಾಬ್ ಅನ್ನು ತೆರೆಯುತ್ತದೆ ಮತ್ತು ಬಹುಶಃ ಜಾಹೀರಾತನ್ನು ಪ್ರದರ್ಶಿಸಬಹುದು ಆದರೆ ಹಿನ್ನೆಲೆಯಲ್ಲಿ ಪ್ರೈಮ್ ಮತ್ತು ಪ್ರೋಬ್ ದಾಳಿ ಚಾಲನೆಯಲ್ಲಿದೆ So whenever there is an encryption or decryption that takes place the prime and probe would measure the activities on the cache memory and use that timing to infer secret information ಆದ್ದರಿಂದ ಎನ್ಕ್ರಿಪ್ಶನ್ ಅಥವಾ ಡೀಕ್ರಿಪ್ಶನ್ ನಡೆಯುವಾಗ ಪ್ರೈಮ್ ಮತ್ತು ಪ್ರೋಬ್ ಕ್ಯಾಶ್ ಮೆಮೊರಿ ಯಲ್ಲಿನ ಚಟುವಟಿಕೆಗಳನ್ನು ಅಳೆಯುತ್ತದೆ ಮತ್ತು ರಹಸ್ಯ ಮಾಹಿತಿಯನ್ನು ಊಹಿಸಲು ಆ ಸಮಯವನ್ನು ಬಳಸುತ್ತದೆ Another famous application of the prime and probe attack was for Website Fingerprinting where the Prime and Probe application can identify what websites are being browsed ಪ್ರೈಮ್ ಮತ್ತು ಪ್ರೋಬ್ ಅಟ್ಯಾಕ್ ನ ಮತ್ತೊಂದು ಪ್ರಸಿದ್ಧ ಅಪ್ಲಿಕೇಶನ್ ವೆಬ್ಸೈಟ್ ಫಿಂಗರ್ಪ್ರಿಂಟಿಂಗ್ ಆಗಿದ್ದು ಅಲ್ಲಿ ಪ್ರೈಮ್ ಮತ್ತು ಪ್ರೋಬ್ ಅಪ್ಲಿಕೇಶನ್ ಯಾವ ವೆಬ್ಸೈಟ್ ಗಳನ್ನು ಬ್ರೌಸ್ ಮಾಡಲಾಗುತ್ತಿದೆ ಎಂಬುದನ್ನು ಗುರುತಿಸಬಹುದು Another very famous attack which was first presented in this particular paper by Ristenpart in 2009 determines how cross virtual machine attacks can be done using something like the prime and probe attack here we are using a cloud environment which has different virtual machines but the underlying hardware is the same For example in this figure over here we would have an attacker sharing the same cache memory as a victim process Thus the attacker runs a prime and probe application and is able to monitor the cache and memory activity by the victim process 2009 ರಲ್ಲಿ ರಿಸ್ಟೆನ್ಪಾರ್ಟ್ನಿಂದ ಈ ನಿರ್ದಿಷ್ಟ ಪೇಪರ್ ನಲ್ಲಿ ಮೊದಲ ಬಾರಿಗೆ ಪ್ರಸ್ತುತಪಡಿಸಲಾದ ಮತ್ತೊಂದು ಅತ್ಯಂತ ಪ್ರಸಿದ್ಧವಾದ ದಾಳಿಯು ಪ್ರೈಮ್ ಮತ್ತು ಪ್ರೋಬ್ ಅಟ್ಯಾಕ್ ನಂತಹ ಯಾವುದನ್ನಾದರೂ ಬಳಸಿಕೊಂಡು ಕ್ರಾಸ್ ವರ್ಚುಯಲ್ ಮೆಷಿನ್ ದಾಳಿಗಳನ್ನು ಹೇಗೆ ಮಾಡಬಹುದು ಎಂಬುದನ್ನು ನಿರ್ಧರಿಸುತ್ತದೆ ಇಲ್ಲಿ ನಾವು ವಿಭಿನ್ನ ವರ್ಚುಯಲ್ ಮೆಷಿನ್ ಗಳನ್ನು ಹೊಂದಿರುವ ಆದರೆ ಆಧಾರವಾಗಿರುವ ಕ್ಲೌಡ್ ಪರಿಸರವನ್ನು ಬಳಸುತ್ತಿದ್ದೇವೆ ಹೀಗಾಗಿ ಯಂತ್ರಾಂಶ ಒಂದೇ ಆಗಿರುತ್ತದೆ ಉದಾಹರಣೆಗೆ ಈ ಚಿತ್ರದಲ್ಲಿ ನಾವು ದಾಳಿಕೋರರು ವಿಕ್ಟಿಮ್ ಪ್ರಕ್ರಿಯೆಯಂತೆ ಅದೇ ಕ್ಯಾಶ್ ಮೆಮೊರಿ ಯನ್ನು ಹಂಚಿಕೊಳ್ಳುತ್ತವೆ ಹೀಗಾಗಿ ಆಕ್ರಮಣಕಾರರು ಪ್ರೈಮ್ ಮತ್ತು ಪ್ರೋಬ್ ಅಪ್ಲಿಕೇಶನ್ ಅನ್ನು ನಡೆಸುತ್ತಾರೆ ಮತ್ತು ವಿಕ್ಟಿಮ್ ಪ್ರಕ್ರಿಯೆಯಿಂದ ಕ್ಯಾಶ್ ಮತ್ತು ಮೆಮೊರಿ ಚಟುವಟಿಕೆಯನ್ನು ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತದೆ And from this it would be able to identify secret information like cryptographic keys it would identify what characters have been pressed or it would be able to sniff keystrokes and so on ಮತ್ತು ಇದರಿಂದ ಇದು ಕ್ರಿಪ್ಟೋಗ್ರಾಫಿಕ್ ಕೀ ಗಳಂತಹ ರಹಸ್ಯ ಮಾಹಿತಿಯನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಅದು ಯಾವ ಅಕ್ಷರಗಳನ್ನು ಒತ್ತಲಾಗಿದೆ ಎಂಬುದನ್ನು ಗುರುತಿಸುತ್ತದೆ ಅಥವಾ ಕೀಸ್ಟ್ರೋಕ್ ಗಳನ್ನು ಸ್ನಿಫ್ ಮಾಡಲು ಸಾಧ್ಯವಾಗುತ್ತದೆ Very recently a very similar type of attack was also shown using a shared DRAM in such a case the victim and the attacker do not have to share the same LLC but have to share a common DRAM ತೀರಾ ಇತ್ತೀಚಿಗೆ ಇದೇ ರೀತಿಯ ದಾಳಿಯನ್ನು ಹಂಚಿದ ಡಿ ಆರ್ ಏ ಎಂ ಬಳಸಿ ತೋರಿಸಲಾಗಿದೆ ಅಂತಹ ಸಂದರ್ಭದಲ್ಲಿ ವಿಕ್ಟಿಮ್ ಮತ್ತು ಆಕ್ರಮಣಕಾರರು ಒಂದೇ ಎಲ್ ಎಲ್ ಸಿ ಅನ್ನು ಹಂಚಿಕೊಳ್ಳಬೇಕಾಗಿಲ್ಲ ಆದರೆ ಸಾಮಾನ್ಯ ಡಿ ಆರ್ ಏ ಎಂ ಅನ್ನು ಹಂಚಿಕೊಳ್ಳಬೇಕಾಗುತ್ತದೆ So now we look at internal collision attacks or properly known as time driven attacks here the scenario looks very different here what happens is that the victim and the attacker may not necessarily share the same computing resource or may not necessarily share the same cache memory So we will now look at internal collision attacks these are properly known as time driven attacks ಆದ್ದರಿಂದ ಈಗ ನಾವು ಆಂತರಿಕ ಕೊಲಿಷನ್ ದಾಳಿಗಳನ್ನು ನೋಡುತ್ತೇವೆ ಅಥವಾ ಸಮಯ ಚಾಲಿತ ದಾಳಿ ಎಂದು ಸರಿಯಾಗಿ ಕರೆಯುತ್ತೇವೆ ಇಲ್ಲಿ ಸನ್ನಿವೇಶವು ತುಂಬಾ ವಿಭಿನ್ನವಾಗಿ ಕಾಣುತ್ತದೆ ಇಲ್ಲಿ ಏನಾಗುತ್ತದೆ ಎಂದರೆ ವಿಕ್ಟಿಮ್ ಮತ್ತು ಆಕ್ರಮಣಕಾರರು ಒಂದೇ ಕಂಪ್ಯೂಟಿಂಗ್ ಸಂಪನ್ಮೂಲವನ್ನು ಅಗತ್ಯವಾಗಿ ಹಂಚಿಕೊಳ್ಳದಿರಬಹುದು ಅಥವಾ ಒಂದೇ ಕ್ಯಾಶ್ ವನ್ನು ಹಂಚಿಕೊಳ್ಳದೇ ಇರಬಹುದು ಆದ್ದರಿಂದ ನಾವು ಈಗ ಆಂತರಿಕ ಕೊಲಿಷನ್ ದಾಳಿಗಳನ್ನು ನೋಡೋಣ ಇವುಗಳನ್ನು ಸಮಯ ಚಾಲಿತ ದಾಳಿ ಎಂದು ಸರಿಯಾಗಿ ಕರೆಯಲಾಗುತ್ತದೆ So in such a scenario we have an attacker who is able to invoke a victim application and is able to measure the time taken for the victim to provide a response So in other words the attacker would send a request to the victim process which may be in a completely different machine and then it measures the time taken for the response to be obtained the differences in execution time that is measured at the attacker's end is then used to obtain some sensitive information about the victim So these time driven attacks are especially popular for breaking cryptographic algorithms and we will take one very simple example of this scheme ಆದ್ದರಿಂದ ಅಂತಹ ಸನ್ನಿವೇಶದಲ್ಲಿ ನಾವು ದಾಳಿಕೋರರನ್ನು ಹೊಂದಿದ್ದೇವೆ ಅವರು ವಿಕ್ಟಿಮ್ ಅರ್ಜಿಯನ್ನು ಆಹ್ವಾನಿಸಲು ಸಾಧ್ಯವಾಗುತ್ತದೆ ಮತ್ತು ವಿಕ್ಟಿಮ್ ಪ್ರತಿಕ್ರಿಯೆಯನ್ನು ಒದಗಿಸಲು ತೆಗೆದುಕೊಂಡ ಸಮಯವನ್ನು ಅಳೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆಕ್ರಮಣಕಾರನು ವಿಕ್ಟಿಮ್ ಪ್ರಕ್ರಿಯೆಗೆ ವಿನಂತಿಯನ್ನು ಕಳುಹಿಸುತ್ತದೆ ಅದು ಸಂಪೂರ್ಣವಾಗಿ ವಿಭಿನ್ನ ಯಂತ್ರದಲ್ಲಿರಬಹುದು ಮತ್ತು ನಂತರ ಅದು ಪ್ರತಿಕ್ರಿಯೆಯನ್ನು ಪಡೆಯಲು ತೆಗೆದುಕೊಂಡ ಸಮಯವನ್ನು ಅಳೆಯುತ್ತದೆ ಮತ್ತು ಆಕ್ರಮಣಕಾರನ ಕೊನೆಯಲ್ಲಿ ಅಳೆಯುವ ಎಕ್ಸಿಕ್ಯೂಶನ್ ಸಮಯದ ವ್ಯತ್ಯಾಸಗಳನ್ನು ನಂತರ ಬಳಸಲಾಗುತ್ತದೆ ಬಲಿಪಶುವಿನ ಬಗ್ಗೆ ಕೆಲವು ಸೂಕ್ಷ್ಮ ಮಾಹಿತಿಯನ್ನು ಪಡೆಯಲು ಆದ್ದರಿಂದ ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಗಳನ್ನು ಮುರಿಯಲು ಈ ಸಮಯ ಚಾಲಿತ ದಾಳಿಗಳು ವಿಶೇಷವಾಗಿ ಜನಪ್ರಿಯವಾಗಿವೆ ಮತ್ತು ನಾವು ಈ ಯೋಜನೆಯ ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ So let us say that we have a small part of the cipher which looks something like this we have a plain text P 0 and a plain text P 4 which is the input to the cipher Now these inputs each are of let us say a byte wide gets xored with keys K 0 and K 4 respectively thus we get P0 XOR K0 at one side and P4 XOR K4 on the other side Now this P0 XOR K0 and P4 XOR K4 is then used to index into a table So there is a lookup in this table based on this particular index ಆದ್ದರಿಂದ ನಾವು ಸೈಫರ್ ನ ಒಂದು ಸಣ್ಣ ಭಾಗವನ್ನು ಹೊಂದಿದ್ದೇವೆ ಎಂದು ಹೇಳೋಣ ಅದು ಈ ರೀತಿ ಕಾಣುತ್ತದೆ ನಾವು ಸರಳ ಪಠ್ಯ ಪಿ 0 P 0 ಮತ್ತು ಸರಳ ಪಠ್ಯ ಪಿ 4 P 4 ಅನ್ನು ಹೊಂದಿದ್ದೇವೆ ಅದು ಸೈಫರ್ ಗೆ ಇನ್ಪುಟ್ ಆಗಿದೆ ಈಗ ಈ ಇನ್ಪುಟ್ ಗಳು ಪ್ರತಿಯೊಂದು ಬೈಟ್ ಅಗಲವು ಕ್ರಮವಾಗಿ ಕೆ 0 K 0 ಮತ್ತು ಕೆ 4 K 4 ಕೀ ಗಳೊಂದಿಗೆ ಎಕ್ಸಾರ್ ed ಆಗುತ್ತದೆ ಎಂದು ಹೇಳೋಣ ಹೀಗಾಗಿ ನಾವು ಒಂದು ಬದಿಯಲ್ಲಿ ಪಿ0 ಎಕ್ಸಾರ್ ಕೆ0 ಮತ್ತು ಇನ್ನೊಂದು ಬದಿಯಲ್ಲಿ ಪಿ4 ಎಕ್ಸಾರ್ ಕೆ4 ಅನ್ನು ಪಡೆಯುತ್ತೇವೆ ಈಗ ಈ ಪಿ0 ಎಕ್ಸಾರ್ ಕೆ0 ಮತ್ತು ಪಿ4 ಎಕ್ಸಾರ್ ಕೆ4 ಅನ್ನು ನಂತರ ಟೇಬಲ್ ಗೆ ಸೂಚಿಕೆ ಮಾಡಲು ಬಳಸಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸೂಚ್ಯಂಕವನ್ನು ಆಧರಿಸಿ ಈ ಕೋಷ್ಟಕದಲ್ಲಿ ಲುಕಪ್ ಇದೆ Now let us see what happens when we execute this particular program So first of all we have the attacker over here and we will assume that the attacker is able to choose the values of P0 and P4 as required so the attacker chooses P0 P4 for attack triggers an encryption to occur So during the encryption these operations take place and then the attacker measures the time for this entire encryption ಈಗ ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಿದಾಗ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಮೊದಲನೆಯದಾಗಿ ನಾವು ಇಲ್ಲಿ ಆಕ್ರಮಣಕಾರರನ್ನು ಹೊಂದಿದ್ದೇವೆ ಮತ್ತು ಆಕ್ರಮಣಕಾರರು ಪಿ0 ಮತ್ತು ಪಿ4 ಮೌಲ್ಯಗಳನ್ನು ಅಗತ್ಯವಿರುವಂತೆ ಆಯ್ಕೆ ಮಾಡಲು ಸಮರ್ಥರಾಗಿದ್ದಾರೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಆಕ್ರಮಣಕಾರರು ಪಿ0 ಪಿ4 ಅನ್ನು ದಾಳಿಗಾಗಿ ಆಯ್ಕೆ ಮಾಡುತ್ತಾರೆ ಎನ್ಕ್ರಿಪ್ಶನ್ ಸಂಭವಿಸಲು ಪ್ರಚೋದಿಸುತ್ತದೆ ಆದ್ದರಿಂದ ಎನ್ಕ್ರಿಪ್ಶನ್ ಸಮಯದಲ್ಲಿ ಈ ಕಾರ್ಯಾಚರಣೆಗಳು ನಡೆಯುತ್ತವೆ ಮತ್ತು ದಾಳಿಕೋರರು ಈ ಸಂಪೂರ್ಣ ಎನ್ಕ್ರಿಪ್ಶನ್ ನ ಸಮಯವನ್ನು ಅಳೆಯುತ್ತಾರೆ Now we will see how this execution time can vary depending on the values of K0 and K4 So first let us assume that the cache is clean and no part of the cache contains any of this table information So during the first access at the location P0 XOR K0 that would result in a cache miss and one block of memory would get loaded into the cache the second access at the index P4 XOR K4 could either result in a cache hit or a cache miss a cache hit is incurred when the index P4 XOR K4 exactly collides or is very close to this value of P0 XOR K0 in such a case it would indicate that this second access is to the same or to a neighbouring location as the first access ಕೆ0 ಮತ್ತು ಕೆ4 ನ ಮೌಲ್ಯಗಳನ್ನು ಅವಲಂಬಿಸಿ ಈ ಎಕ್ಸಿಕ್ಯೂಶನ್ ಸಮಯವು ಹೇಗೆ ಬದಲಾಗಬಹುದು ಎಂಬುದನ್ನು ಈಗ ನಾವು ನೋಡುತ್ತೇವೆ ಹಾಗಾಗಿ ಕ್ಯಾಶ್ ವು ಸ್ವಚ್ಛವಾಗಿದೆ ಮತ್ತು ಕ್ಯಾಶ್ ದ ಯಾವುದೇ ಭಾಗವು ಈ ಟೇಬಲ್ ಮಾಹಿತಿಯನ್ನು ಒಳಗೊಂಡಿಲ್ಲ ಎಂದು ನಾವು ಊಹಿಸೋಣ ಆದ್ದರಿಂದ ಪಿ0 ಎಕ್ಸಾರ್ ಕೆ0 ಸ್ಥಳದಲ್ಲಿ ಮೊದಲ ಪ್ರವೇಶದ ಸಮಯದಲ್ಲಿ ಅದು ಕ್ಯಾಶ್ ಮಿಸ್ ಗೆ ಕಾರಣವಾಗುತ್ತದೆ ಮತ್ತು ಮೆಮೊರಿ ಯ ಒಂದು ಬ್ಲಾಕ್ ಕ್ಯಾಶ್ ಕ್ಕೆ ಲೋಡ್ ಆಗುತ್ತದೆ ಪಿ4 ಎಕ್ಸಾರ್ ಕೆ4 ಇಂಡೆಕ್ಸ್ ನಲ್ಲಿನ ಎರಡನೇ ಪ್ರವೇಶವು ಕ್ಯಾಶ್ ಹಿಟ್ ಅಥವಾ ಕ್ಯಾಶ್ ಮಿಸ್ ಗೆ ಕಾರಣವಾಗಬಹುದು ಪಿ4 ಎಕ್ಸಾರ್ ಕೆ4 ಸೂಚ್ಯಂಕವು ನಿಖರವಾಗಿ ಘರ್ಷಿಸಿದಾಗ ಅಥವಾ ಪಿ0 ಎಕ್ಸಾರ್ ಕೆ0 ನ ಈ ಮೌಲ್ಯಕ್ಕೆ ತುಂಬಾ ಹತ್ತಿರದಲ್ಲಿದ್ದಾಗ ಕ್ಯಾಶ್ ಹಿಟ್ ಉಂಟಾಗುತ್ತದೆ ಅಂತಹ ಸಂದರ್ಭದಲ್ಲಿ ಈ ಎರಡನೇ ಪ್ರವೇಶವು ಮೊದಲ ಪ್ರವೇಶವಾಗಿ ಅದೇ ಅಥವಾ ನೆರೆಯ ಸ್ಥಳಕ್ಕೆ ಎಂದು ಸೂಚಿಸುತ್ತದೆ Since this data is already present in the cache therefore we obtain a cache hit and the execution time for this second access would be considerably smaller On the other hand if P0 XOR K0 is not equal to P4 XOR K4 then the second access would also result in a cache miss second access would also require a memory block to be loaded into that particular cache to evaluate the entire execution time we see that we either get one cache miss and one cache hit or two cache misses And thus we see depending on the value of P0 XOR K0 and P4 XOR K4 the execution time of this particular cipher would vary ಈ ಡೇಟಾವು ಈಗಾಗಲೇ ಕ್ಯಾಶ್ ದಲ್ಲಿ ಇರುವುದರಿಂದ ನಾವು ಕ್ಯಾಶ್ ಹಿಟ್ ಅನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಈ ಎರಡನೇ ಪ್ರವೇಶಕ್ಕಾಗಿ ಕಾರ್ಯಗತಗೊಳಿಸುವ ಸಮಯವು ಗಣನೀಯವಾಗಿ ಚಿಕ್ಕದಾಗಿರುತ್ತದೆ ಮತ್ತೊಂದೆಡೆ ಪಿ0 ಎಕ್ಸಾರ್ ಕೆ0 ಪಿ4 ಎಕ್ಸಾರ್ ಕೆ4 ಗೆ ಸಮಾನವಾಗಿಲ್ಲದಿದ್ದರೆ ಎರಡನೇ ಪ್ರವೇಶವು ಕ್ಯಾಶ್ ಮಿಸ್ ಸೆಕೆಂಡ್ ಪ್ರವೇಶಕ್ಕೆ ಕಾರಣವಾಗುತ್ತದೆ ನಾವು ನೋಡುವ ಸಂಪೂರ್ಣ ಕಾರ್ಯಗತಗೊಳಿಸುವ ಸಮಯವನ್ನು ಮೌಲ್ಯಮಾಪನ ಮಾಡಲು ನಿರ್ದಿಷ್ಟ ಕ್ಯಾಶ್ ಕ್ಕೆ ಮೆಮೊರಿ ಬ್ಲಾಕ್ ಅನ್ನು ಲೋಡ್ ಮಾಡಬೇಕಾಗುತ್ತದೆ ನಾವು ಒಂದು ಕ್ಯಾಶ್ ಮಿಸ್ ಮತ್ತು ಒಂದು ಕ್ಯಾಶ್ ಹಿಟ್ ಅಥವಾ ಎರಡು ಕ್ಯಾಶ್ ಮಿಸ್ ಗಳನ್ನು ಪಡೆಯುತ್ತೇವೆ ಹೀಗಾಗಿ ಪಿ0 ಎಕ್ಸಾರ್ ಕೆ0 ಮತ್ತು ಪಿ4 ಎಕ್ಸಾರ್ ಕೆ4 ನ ಮೌಲ್ಯವನ್ನು ಅವಲಂಬಿಸಿ ಈ ನಿರ್ದಿಷ್ಟ ಸೈಫರ್ ನ ಕಾರ್ಯಗತಗೊಳಿಸುವ ಸಮಯವು ಬದಲಾಗುತ್ತದೆ So based on this variation we can obtain some information about these secret fields specifically if we have a cache hit then we obtain this relation that P0 XOR K0 is equal to P4 XOR K4 and if we just rearrange the terms we get K0 XOR K4 is equal to P0 XOR P4 Now since the attacker knows P0 XOR P4 he thus knows the XOR of K0 XOR K4 So how does this help the attacker Suppose we assume that each key K0 and K4 is of 8 bits therefore before running or without running this particular attack the uncertainty of the attacker is 8 plus 8 that is 16 bits ಆದ್ದರಿಂದ ಈ ಬದಲಾವಣೆಯ ಆಧಾರದ ಮೇಲೆ ನಾವು ಈ ರಹಸ್ಯ ಕ್ಷೇತ್ರಗಳ ಬಗ್ಗೆ ಕೆಲವು ಮಾಹಿತಿಯನ್ನು ಪಡೆಯಬಹುದು ನಿರ್ದಿಷ್ಟವಾಗಿ ನಾವು ಕ್ಯಾಶ್ ಹಿಟ್ ಹೊಂದಿದ್ದರೆ ಪಿ0 ಎಕ್ಸಾರ್ ಕೆ0 ಪಿ4 ಎಕ್ಸಾರ್ ಕೆ4 ಗೆ ಸಮಾನವಾಗಿರುತ್ತದೆ ಮತ್ತು ನಾವು ಪದಗಳನ್ನು ಮರುಹೊಂದಿಸಿದರೆ ಕೆ0 ಎಕ್ಸಾರ್ ಕೆ4 ಅನ್ನು ನಾವು ಪಡೆಯುತ್ತೇವೆ ಪಿ0 ಎಕ್ಸಾರ್ ಪಿ4 ಗೆ ಸಮ ಈಗ ಆಕ್ರಮಣಕಾರನಿಗೆ ಪಿ0 ಎಕ್ಸಾರ್ ಪಿ4 ತಿಳಿದಿರುವುದರಿಂದ ಅವನು ಕೆ0 ಎಕ್ಸಾರ್ ಕೆ4 ನ ಎಕ್ಸಾರ್ ಅನ್ನು ತಿಳಿದಿರುತ್ತದೆ ಹಾಗಾದರೆ ಇದು ಆಕ್ರಮಣಕಾರರಿಗೆ ಹೇಗೆ ಸಹಾಯ ಮಾಡುತ್ತದೆ ಪ್ರತಿಯೊಂದು ಕೀ ಕೆ0 ಮತ್ತು ಕೆ4 8 ಬಿಟ್ಗಳು ಎಂದು ನಾವು ಭಾವಿಸೋಣ ಆದ್ದರಿಂದ ಈ ನಿರ್ದಿಷ್ಟ ದಾಳಿಯನ್ನು ಚಲಾಯಿಸುವ ಮೊದಲು ಅಥವಾ ಚಾಲನೆ ಮಾಡದೆಯೇ ಆಕ್ರಮಣಕಾರರ ಅನಿಶ್ಚಿತತೆಯು 8 ಪ್ಲಸ್ 8 ಆಗಿದ್ದು ಅದು 16 ಬಿಟ್ಗಳು Now after running the attacker if the attacker identifies this cache hit and obtains a relation like this uncertainty reduces from 16 bits to 8 bits Now all that is required is the attacker identifies any one of them that is let us say he identifies K0 and using that K0 he can easily identify what K4 is using this relationship Similarly if there is a cache miss then a relation such as this is obtained and it would mean that P0 XOR K0 is not equal to P4 XOR K4 which means that the index accessed by this in this access and this access are not the same and therefore K0 XOR K4 is not equal to P0 XOR P4 So this was a toy example and such an example could be extended to a complete cipher ಈಗ ಆಕ್ರಮಣಕಾರನನ್ನು ಚಲಾಯಿಸಿದ ನಂತರ ದಾಳಿಕೋರನು ಈ ಕ್ಯಾಶ್ ಹಿಟ್ ಅನ್ನು ಗುರುತಿಸಿದರೆ ಮತ್ತು ಈ ರೀತಿಯ ಸಂಬಂಧವನ್ನು ಪಡೆದರೆ ಅನಿಶ್ಚಿತತೆಯು 16 ಬಿಟ್ಗಳಿಂದ 8 ಬಿಟ್ಗಳಿಗೆ ಕಡಿಮೆಯಾಗುತ್ತದೆ ಈಗ ಬೇಕಾಗಿರುವುದು ಆಕ್ರಮಣಕಾರರು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಗುರುತಿಸುತ್ತಾರೆ ಅಂದರೆ ಅವರು ಕೆ0 ಅನ್ನು ಗುರುತಿಸುತ್ತಾರೆ ಮತ್ತು ಆ ಕೆ0 ಅನ್ನು ಬಳಸಿಕೊಂಡು ಅವರು ಕೆ4 ಈ ಸಂಬಂಧವನ್ನು ಬಳಸುತ್ತಿದ್ದಾರೆ ಎಂಬುದನ್ನು ಸುಲಭವಾಗಿ ಗುರುತಿಸಬಹುದು ಅದೇ ರೀತಿ ಕ್ಯಾಶ್ ಮಿಸ್ ಆಗಿದ್ದರೆ ಅಂತಹ ಸಂಬಂಧವನ್ನು ಪಡೆಯಲಾಗುತ್ತದೆ ಮತ್ತು ಇದರರ್ಥ ಪಿ0 ಎಕ್ಸಾರ್ ಕೆ0 ಪಿ4 ಎಕ್ಸಾರ್ ಕೆ4 ಗೆ ಸಮನಾಗಿರುವುದಿಲ್ಲ ಅಂದರೆ ಈ ಪ್ರವೇಶ ಮತ್ತು ಈ ಪ್ರವೇಶದಲ್ಲಿ ಇದು ಪ್ರವೇಶಿಸಿದ ಸೂಚ್ಯಂಕ ಒಂದೇ ಆಗಿರುವುದಿಲ್ಲ ಮತ್ತು ಆದ್ದರಿಂದ ಕೆ0 ಎಕ್ಸಾರ್ ಕೆ4 ಪಿ0 ಎಕ್ಸಾರ್ ಪಿ4 ಗೆ ಸಮನಾಗಿರುವುದಿಲ್ಲ ಆದ್ದರಿಂದ ಇದು ಆಟಿಕೆ ಉದಾಹರಣೆಯಾಗಿದೆ ಮತ್ತು ಅಂತಹ ಉದಾಹರಣೆಯನ್ನು ಸಂಪೂರ್ಣ ಸೈಫರ್ ಗೆ ವಿಸ್ತರಿಸಬಹುದು So in a complete cipher such as an AES cipher a very small part of this entire block cipher is having a structure as we have seen before So for example if you consider a AES and AES comprises of 16 bytes of input and it would give you 16 bytes of output and there are several operations which are actually going on inside the AES block cipher out of which the operations that we were actually interested in looks something like this and is a very small component of the entire cipher ಆದ್ದರಿಂದ ಎಈಯಸ್ ಸೈಫರ್ ನಂತಹ ಸಂಪೂರ್ಣ ಸೈಫರ್ ನಲ್ಲಿ ಈ ಸಂಪೂರ್ಣ ಬ್ಲಾಕ್ ಸೈಫರ್ ನ ಒಂದು ಸಣ್ಣ ಭಾಗವು ನಾವು ಮೊದಲು ನೋಡಿದಂತೆ ರಚನೆಯನ್ನು ಹೊಂದಿದೆ ಉದಾಹರಣೆಗೆ ನೀವು ಎಈಯಸ್ ಮತ್ತು ಎಈಯಸ್ ಅನ್ನು 16 ಬೈಟ್ಗಳ ಇನ್ಪುಟ್ ಗಳನ್ನು ಒಳಗೊಂಡಿರುತ್ತದೆ ಮತ್ತು ಅದು ನಿಮಗೆ 16 ಬೈಟ್ಗಳ ಔಟ್ಪುಟ್ ಅನ್ನು ನೀಡುತ್ತದೆ ಮತ್ತು ಎಈಯಸ್ ಬ್ಲಾಕ್ ಸೈಫರ್ ನಲ್ಲಿ ವಾಸ್ತವವಾಗಿ ಹಲವಾರು ಕಾರ್ಯಾಚರಣೆಗಳು ನಡೆಯುತ್ತಿವೆ ಅದರಲ್ಲಿ ನಾವು ನಿಜವಾಗಿಯೂ ಆಸಕ್ತಿ ಹೊಂದಿರುವ ಕಾರ್ಯಾಚರಣೆಗಳು ಈ ರೀತಿ ಕಾಣುತ್ತದೆ ಮತ್ತು ಇದು ಸಂಪೂರ್ಣ ಸೈಫರ್ ನ ಒಂದು ಚಿಕ್ಕ ಅಂಶವಾಗಿದೆ So the way we actually extend the attack that we seem to a complete block cipher is as follows So we keep P0 a constant and keep changing the values of P4 so in this particular case we have let us say taken the K0 to be 0 K4 to be 50 let us assume that this is our secret information Now we keep the value of P0 as constant and for each different value of P4 we change the remaining inputs randomly so let us say we change for over like 216 different values of this data for a specific value of P4 we measure the execution time required for the cipher like AES to encrypt that particular plaintext using its secret key ಆದ್ದರಿಂದ ನಾವು ಸಂಪೂರ್ಣ ಬ್ಲಾಕ್ ಸೈಫರ್ ಗೆ ತೋರುವ ದಾಳಿಯನ್ನು ವಾಸ್ತವವಾಗಿ ವಿಸ್ತರಿಸುವ ವಿಧಾನವು ಈ ಕೆಳಗಿನಂತಿರುತ್ತದೆ ಆದ್ದರಿಂದ ನಾವು ಪಿ0 ಅನ್ನು ಸ್ಥಿರವಾಗಿರಿಸಿಕೊಳ್ಳುತ್ತೇವೆ ಮತ್ತು ಪಿ4 ನ ಮೌಲ್ಯಗಳನ್ನು ಬದಲಾಯಿಸುತ್ತಲೇ ಇರುತ್ತೇವೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಕೆ0 ಅನ್ನು 0 ಎಂದು ತೆಗೆದುಕೊಳ್ಳುತ್ತೇವೆ ಕೆ4 ಅನ್ನು 50 ಎಂದು ಹೇಳುತ್ತೇವೆ ಇದು ನಮ್ಮ ರಹಸ್ಯ ಮಾಹಿತಿ ಎಂದು ನಾವು ಭಾವಿಸೋಣ ಈಗ ನಾವು ಪಿ0 ನ ಮೌಲ್ಯವನ್ನು ಸ್ಥಿರವಾಗಿರಿಸಿಕೊಳ್ಳುತ್ತೇವೆ ಮತ್ತು ಪಿ4 ನ ಪ್ರತಿಯೊಂದು ವಿಭಿನ್ನ ಮೌಲ್ಯಕ್ಕೆ ನಾವು ಉಳಿದ ಇನ್ಪುಟ್ ಗಳನ್ನು ಯಾದೃಚ್ಛಿಕವಾಗಿ ಬದಲಾಯಿಸುತ್ತೇವೆ ಆದ್ದರಿಂದ ಪಿ4 ನ ನಿರ್ದಿಷ್ಟ ಮೌಲ್ಯಕ್ಕಾಗಿ ಈ ಡೇಟಾದ 216 ವಿಭಿನ್ನ ಮೌಲ್ಯಗಳಿಗೆ ನಾವು ಬದಲಾಯಿಸುತ್ತೇವೆ ಎಂದು ಹೇಳೋಣ ನಾವು ಅಳೆಯುತ್ತೇವೆ ಅದರ ರಹಸ್ಯ ಕೀಲಿಯನ್ನು ಬಳಸಿಕೊಂಡು ನಿರ್ದಿಷ್ಟ ಸರಳ ಪಠ್ಯವನ್ನು ಎನ್ಕ್ರಿಪ್ಟ್ ಮಾಡಲು ಎಈಯಸ್ ನಂತಹ ಸೈಫರ್ ಗೆ ಅಗತ್ಯವಿರುವ ಎಕ್ಸಿಕ್ಯೂಶನ್ ಸಮಯ After we do this we find the average time for each value of P4 So for example we have 16 different values of P4 starting from 00 10 20 30 all of these are hexadecimal values and it would end up in F0 for each value of P4 we would compute the average time that is obtained when all of the other input values are varied randomly for over like say a large number of times say 216 or so What we notice is that when the value of P4 becomes 50 we obtain the highest deviation from the mean so the mean over here is 2943 57 and the maximum deviation from this particular mean is obtained when the value of P4 is 50 and in this case we consider the absolute value of the difference of mean which is and therefore it should be 6 ನಾವು ಇದನ್ನು ಮಾಡಿದ ನಂತರ ನಾವು ಪಿ4 ನ ಪ್ರತಿ ಮೌಲ್ಯಕ್ಕೆ ಸರಾಸರಿ ಸಮಯವನ್ನು ಕಂಡುಕೊಳ್ಳುತ್ತೇವೆ ಉದಾಹರಣೆಗೆ ನಾವು 00 10 20 30 ರಿಂದ ಪ್ರಾರಂಭವಾಗುವ ಪಿ4 ನ 16 ವಿಭಿನ್ನ ಮೌಲ್ಯಗಳನ್ನು ಹೊಂದಿದ್ದೇವೆ ಇವೆಲ್ಲವೂ ಹೆಕ್ಸಾಡೆಸಿಮಲ್ ಮೌಲ್ಯಗಳಾಗಿವೆ ಮತ್ತು ಇದು ಪಿ4 ನ ಪ್ರತಿ ಮೌಲ್ಯಕ್ಕೆ ಎಫ್0 ನಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ನಾವು ಪಡೆದ ಸರಾಸರಿ ಸಮಯವನ್ನು ಲೆಕ್ಕಾಚಾರ ಮಾಡುತ್ತೇವೆ ಇತರ ಇನ್ಪುಟ್ ಮೌಲ್ಯಗಳು 216 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಬಾರಿ ಹೇಳುವಂತೆ ಯಾದೃಚ್ಛಿಕವಾಗಿ ಬದಲಾಗುತ್ತವೆ ನಾವು ಗಮನಿಸುವುದೇನೆಂದರೆ ಪಿ4 ನ ಮೌಲ್ಯವು 50 ಆದಾಗ ನಾವು ಸರಾಸರಿಯಿಂದ ಹೆಚ್ಚಿನ ವಿಚಲನವನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಸರಾಸರಿ 2943 57 ಆಗಿದೆ ಮತ್ತು ಪಿ4 ನ ಮೌಲ್ಯವು 50 ಆಗಿರುವಾಗ ಈ ನಿರ್ದಿಷ್ಟ ಸರಾಸರಿಯಿಂದ ಗರಿಷ್ಠ ವಿಚಲನವನ್ನು ಪಡೆಯಲಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ನಾವು ಸರಾಸರಿ ವ್ಯತ್ಯಾಸದ ಸಂಪೂರ್ಣ ಮೌಲ್ಯವನ್ನು ಪರಿಗಣಿಸಿ ಮತ್ತು ಆದ್ದರಿಂದ ಅದು 6 So from this what we can see is that P0 we have set to 0 P4 we have obtained 250 so P0 XOR P4 is equal to 50 So thus we can infer that K0 XOR K4 would be equal to 50 and if we go back to what we have kept the values of these keys we have K0 and K4 is 50 and thus we see it matches the results that we obtain So in this way we looked at cache collision attacks We had looked at the collision attacks which are external which requires a spy process to execute in the same system as the victim process and also share the same cache memory as the victim we also looked at internal collision attacks where an attacker need not run a spy process it only trigger the victim program to execute and measure the amount of time it took for that particular victim to execute and based on this time the attacker would be able to infer secret information about that victim process thank you ಆದ್ದರಿಂದ ಇದರಿಂದ ನಾವು ನೋಡಬಹುದಾದ ಸಂಗತಿಯೆಂದರೆ ನಾವು ಪಿ0 ಅನ್ನು 0 ಗೆ ಹೊಂದಿಸಿದ್ದೇವೆ ಪಿ4 ನಾವು 250 ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಪಿ0 ಎಕ್ಸಾರ್ ಪಿ4 50 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಕೆ0 ಎಕ್ಸಾರ್ ಕೆ4 50 ಕ್ಕೆ ಸಮಾನವಾಗಿರುತ್ತದೆ ಮತ್ತು ನಾವು ಹೋದರೆ ನಾವು ಕೆ0 ಮತ್ತು ಕೆ4 ಅನ್ನು ಹೊಂದಿರುವ ಈ ಕೀಗಳ ಮೌಲ್ಯಗಳನ್ನು ನಾವು ಇಟ್ಟುಕೊಂಡಿರುತ್ತೇವೆ ಮತ್ತು ಕೆ4 50 ಆಗಿರುತ್ತದೆ ಮತ್ತು ಹೀಗಾಗಿ ನಾವು ಪಡೆಯುವ ಫಲಿತಾಂಶಗಳಿಗೆ ಹೊಂದಿಕೆಯಾಗುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಈ ರೀತಿಯಲ್ಲಿ ನಾವು ಕ್ಯಾಶ್ ಕೊಲಿಷನ್ ದಾಳಿಗಳನ್ನು ನೋಡಿದ್ದೇವೆ ವಿಕ್ಟಿಮ್ ಪ್ರಕ್ರಿಯೆಯಂತೆಯೇ ಅದೇ ವ್ಯವಸ್ಥೆಯಲ್ಲಿ ಕಾರ್ಯಗತಗೊಳಿಸಲು ಸ್ಪೈ ಪ್ರಕ್ರಿಯೆಯ ಅಗತ್ಯವಿರುವ ಬಾಹ್ಯ ಕೊಲಿಷನ್ ದಾಳಿಗಳನ್ನು ನಾವು ನೋಡಿದ್ದೇವೆ ಮತ್ತು ಬಲಿಪಶುವಿನಂತೆಯೇ ಅದೇ ಕ್ಯಾಶ್ ಮೆಮೊರಿ ಯನ್ನು ಹಂಚಿಕೊಳ್ಳುತ್ತೇವೆ ಆಕ್ರಮಣಕಾರರು ರನ್ ಮಾಡಬೇಕಾಗಿಲ್ಲದ ಆಂತರಿಕ ಕೊಲಿಷನ್ ದಾಳಿಗಳನ್ನು ನಾವು ನೋಡಿದ್ದೇವೆ ಸ್ಪೈ ಪ್ರಕ್ರಿಯೆಯು ವಿಕ್ಟಿಮ್ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಲು ಮತ್ತು ನಿರ್ದಿಷ್ಟ ಬಲಿಪಶುವನ್ನು ಕಾರ್ಯಗತಗೊಳಿಸಲು ತೆಗೆದುಕೊಂಡ ಸಮಯವನ್ನು ಅಳೆಯಲು ಮಾತ್ರ ಪ್ರಚೋದಿಸುತ್ತದೆ ಮತ್ತು ಈ ಸಮಯದ ಆಧಾರದ ಮೇಲೆ ದಾಳಿಕೋರನು ಆ ವಿಕ್ಟಿಮ್ ಪ್ರಕ್ರಿಯೆಯ ಬಗ್ಗೆ ರಹಸ್ಯ ಮಾಹಿತಿಯನ್ನು ಊಹಿಸಲು ಸಾಧ್ಯವಾಗುತ್ತದೆ ಧನ್ಯವಾದಗಳು